ಪ್ರೀತಿಯ ಸಹಭಾಗಿಗಳೇ ನಿಮಗೆ ಮೂರನೇ ವಾರದ ಮೂರನೇ ಘಟಕಕ್ಕೆ ಆತ್ಮೀಯ ಸ್ವಾಗತ ಇಂದಿನ ದಿನ ನಾವು ಹಸ್ತ ಚಲನವಲನಗಳು ಹಾಗೂ ಕೈಬೆರಳುಗಳ ಸನ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಇರುವ ವಿಶ್ಲೇಷಣೆಗಳ ಬಗ್ಗೆ ಚರ್ಚಿಸೋಣ ವಿವಿಧ ಸನ್ನಿವೇಶಗಳಲ್ಲಿ ವಿವಿಧ ರೀತಿಯಲ್ಲಿ ನಮ್ಮ ಹಸ್ತ ಮತ್ತು ಕೈಬೆರಳುಗಳ ಚಲನವಲನಗಳಿಗೆ ಸಂಬಂಧಿಸಿದಂತೆ ನಮಗೆ ವಿಶಾಲವಾದ ರೀತಿಯಲ್ಲಿ ತಿಳಿದಿರುತ್ತದೆ ಕೆಲವು ಸಂದರ್ಭಗಳಲ್ಲಿ ನಾವು ಹೇಳಲಾಗದ ಅರ್ಥವನ್ನು ಅಥವಾ ನಿರ್ಲಕ್ಷ್ಯವಾಗಿರುವ ಅರ್ಥವನ್ನು ಕೈ ಬೆರಳುಗಳು ತಿಳಿಸಿ ಕೊಡುತ್ತವೆ ಪದಗಳಿಗೆ ಸಂಬಂಧ ಪಡೆದಂತೆ ಸ್ವತಂತ್ರವಾಗಿ ಕೈಬೆರಳುಗಳ ಸನ್ನೆಗಳು ಅರ್ಥವನ್ನು ಬದಲಾಯಿಸುವಂತೆ ಮಾಡುತ್ತದೆ ಹಸ್ತದ ಚಲನವಲನ ನಮ್ಮ ದೈನಂದಿನ ಚಟುವಟಿಕೆಗಳ ಅವಿಭಾಜ್ಯ ಅಂಗ ನಮ್ಮ ದೇಹದ ಇತರ ಅಂಗಗಳ ಹಾಗೆ ಹಸ್ತದ ಚಲನವಲನ ಕೂಡ ಬಹುತೇಕ ಬಾರಿ ತಾನೇತಾನಾಗಿ ಆಗುತ್ತದೆ ಆದರೆ ಕೆಲವೊಮ್ಮೆ ಪ್ರಜ್ಞಾಪೂರ್ವಕವಾಗಿ ಕೆಲವೊಂದು ಭಾವನೆಗಳನ್ನು ಹೊರಹೊಮ್ಮಿಸಲು ಹಸ್ತದ ಚಿಹ್ನೆಗಳನ್ನು ಬಳಸುತ್ತೇವೆ ನಮ್ಮನ್ನು ನೋಡುವವರ ನಮ್ಮ ಮನಸ್ಸಿನಲ್ಲಿ ಕೆಲವು ಭಾವನೆಗಳನ್ನು ಹುಟ್ಟಿಸುವ ಉದ್ದೇಶದಿಂದ ಈ ಸನ್ನೆಗಳನ್ನು ಮಾಡುತ್ತೇವೆ ಅತ್ಯಂತ ಸಹಜ ಹಸ್ತದ ಸನ್ನೆ ಅಂದರೆ ಯಾರನ್ನಾದರೂ ಕರೆಯಬೇಕಾದರೆ ಅಥವಾ ಯಾರಿಗಾದರೂ ಸ್ವಲ್ಪ ಸಮಯ ತಾಳಿ ಎಂದು ಹೇಳಬೇಕಾದರೆ ಅಥವಾ ದಯಮಾಡಿ ಹೋಗಿ ಎಂದು ಕೇಳಿಕೊಳ್ಳಬೇಕಾದಾಗ ಬಳಸುವ ಚಿನ್ಹೆಗಳು ಎಲ್ಲಾ ಸನ್ನೆಗಳು ಒಂದಲ್ಲ ಒಂದು ಸಾಮಾಜಿಕ ಕಾರ್ಯವನ್ನು ನಿರ್ವಹಿಸುತ್ತವೆ ದೈಹಿಕ ಭಾಷೆಗೆ ಸಂಬಂಧಪಟ್ಟ ಬೇರೆ ವಿಷಯಗಳ ರೀತಿಯಲ್ಲಿ ನಾವು ಮೊದಲೇ ಚರ್ಚೆ ಮಾಡಿದ ಹಾಗೆ ಉದಾಹರಣೆಗಳಂತೆ ಕಣ್ಣಿನ ಮೂಲಕ ಮೌಖಿಕ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಿದಂತೆ ನಮ್ಮ ಹಸ್ತವು ಕೂಡ ನಮ್ಮ ಭಾವನೆಯನ್ನು ತೋರ್ಪಡಿಸಲು ಸಹಾಯ ಮಾಡುತ್ತದೆ ಇಂತಹ ಸಂದರ್ಭದಲ್ಲಿ ನಾವು ಹಸ್ತಕ್ಕೆ ಸಂಬಂಧಪಟ್ಟ ಸನ್ನೆಗಳ ಬಗ್ಗೆ ಇರುವಂತಹ ಸಾಂಸ್ಕೃತಿಕ ಭಿನ್ನತೆಗಳ ಬಗ್ಗೆ ತಿಳಿದುಕೊಳ್ಳಬೇಕು ಹಾಗೂ ಯಾವ ವಿಷಯಕ್ಕೆ ಯಾವ ರೀತಿಯ ಹಸ್ತದ ಚಲನವಲನ ಅಗತ್ಯವಿದೆ ಎಂದು ತಿಳಿದುಕೊಳ್ಳಬೇಕು ಕೆಲವು ದೇಶಗಳು ಹಾಗೂ ಸಂಸ್ಕೃತಿಗಳು ಅಗತ್ಯಕ್ಕಿಂತ ಹೆಚ್ಚು ಹಸ್ತದ ಚಲನವಲನಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಹಸ್ತದ ಚಲನವಲನಗಳು ಭಾಷೆಯಲ್ಲಿನ ವಿರಾಮ ಚಿಹ್ನೆ ಗಳಿದ್ದಂತೆ ಹೇಗೆಂದರೆ ನಾವು ಮಾತನಾಡಬೇಕಾದರೆ ನಮ್ಮ ಮಾತಿನ ವೇಗವನ್ನು ನಿರ್ಬಂಧಿಸಲು ಹಸ್ತವೂ ಸಹಾಯ ಮಾಡುತ್ತದೆ

ಫ್ರಾನ್ಸ್ ಮತ್ತು ಇಟಲಿ ದೇಶದ ಪ್ರಜೆಗಳು ಸಾಮಾನ್ಯವಾಗಿ ಹಸ್ತ ಹಾಗೂ ಕೈಬೆರಳುಗಳನ್ನು ಮಾತನಾಡಬೇಕಾದರೆ ಬೇರೆಯವರಿಗಿಂತ ಹೆಚ್ಚು ಬೆಳೆಸುತ್ತಾರೆ ಎಂಬ ಪ್ರತೀತಿ ಇದೆ ಇಂಗ್ಲೆಂಡ್ ರಾಷ್ಟ್ರ ದಂತಹ ದೇಶಗಳಲ್ಲಿ ಸಾಮಾನ್ಯವಾಗಿ ಹಸ್ತವನ್ನು ಬಳಸಿ ಮಾಡುವ ಸನ್ನೆಗಳು ವಿರಳ ಇಂತಹ ದೇಶಗಳಲ್ಲಿ ಮಾತನಾಡುವಾಗ ಕೈಯನ್ನು ಬಳಸುವುದನ್ನು ಅವಶ್ಯಕತೆ ಇಲ್ಲದ ಹಾಗೂ ಸರಿಯಲ್ಲದ ನಡವಳಿಕೆ ಎಂದು ಪರಿಗಣಿಸಲಾಗುವುದು ಇಟಲಿ ಮತ್ತು ಇತರ ದೇಶಗಳಲ್ಲಿ ಹಸ್ತವನ್ನು ತೋರಿಸಿದರೆ ಯಾವುದೇ ಸಭೆಯಲ್ಲಿ ಅವರಿಗೆ ಮಾತನಾಡಲು ಅವಕಾಶವನ್ನು ಕೊಡುವ ಪ್ರತೀತಿ ಇದೆ ಹಾಗೆಯೇ ಎಲ್ಲ ಸಂಸ್ಕೃತಿಯಲ್ಲಿ ಕೇಳುವರು ಕೇಳಿಸಿಕೊಳ್ಳಬೇಕಾದರೆ ತಮ್ಮ ಕೈಗಳನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಅಥವಾ ಎರಡೂ ಕೈಗಳನ್ನು ಕಟ್ಟಿಕೊಂಡು ವಿನಮ್ರವಾಗಿ ಭಾಷಣವನ್ನು ಕೇಳುತ್ತಾರೆ ಆದುದರಿಂದ ಇಂತಹ ಸಂದರ್ಭದಲ್ಲಿ ಕೈಯನ್ನು ಎತ್ತುವುದು ಮಾತನಾಡಲು ಅವಕಾಶವನ್ನು ಕೇಳಿದಂತೆ ಹಾಗೂ ಈ ಅಭ್ಯಾಸದ ಬಳಕೆ ಎಲ್ಲಾ ಅಧಿಕೃತ ಸಭೆಗಳಲ್ಲಿಯೂ ಇದೆ ಈ ಸನ್ನೆಯನ್ನು ನಾವು ಮಾತನಾಡಲು ಶುರು ಮಾಡುವುದಕ್ಕಿಂತ ಮುಂಚೆ ಬಳಸುತ್ತೇವೆ ಎರಡು ಹಸ್ತಗಳನ್ನು ಉಜ್ಜುವುದು ನಮಗೆ ಅರಿವಿಲ್ಲದಂತೆಯೇ ಅಥವಾ ಅರಿವು ಇರುವಂತೆಯೇ ಮಾಡುವುದು ಹಸ್ತಕ್ಕೆ ಸಂಬಂಧಿಸಿದ ಮತ್ತೊಂದು ಸನ್ನೆ ಸಾಮಾನ್ಯವಾಗಿ ಇದನ್ನು ಸಕಾರಾತ್ಮಕ ಸನ್ನೆ ಅಥವಾ ಒಳ್ಳೆಯ ಭಾವನೆಯನ್ನು ಸ್ಪುರಿಸುವ ಸನ್ನೆ ಎಂದು ಪರಿಗಣಿಸುತ್ತೇವೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಗಮನಿಸಿದರೆ ಈ ಸನ್ನೆ ಪಗಡೆ ಆಟಕ್ಕೆ ಸಂಬಂಧಿಸಿದ್ದಾಗಿದೆ ಪಗಡೆ ಆಟ ಆಡಬೇಕಾದರೆ ಪಗಡೆ ಯನ್ನು ಎರಡು ಹಸ್ತದ ಮಧ್ಯೆ ಇಟ್ಟುಕೊಂಡು ಉಜ್ಜುತ್ತೇವೆ ಇದೇ ಅಭ್ಯಾಸವನ್ನು ವೇಗವಾಗಿ ಅಥವಾ ನಿಧಾನಕ್ಕೆ ಮಾಡುವ ಆಧಾರದ ಮೇಲೆ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಅರ್ಥವನ್ನು ನೀಡಲಾಗುತ್ತದೆ ನಿಧಾನವಾಗಿ ಹಸ್ತವನ್ನು ಉಜ್ಜುವ ಅಭ್ಯಾಸವು ಕುಶಲತೆ ಅಥವಾ ಕಪಟತೆಯಿಂದ ಮನಸಿನಲ್ಲಿ ಹೊಂಚುಹಾಕುವ ಲಕ್ಷಣವನ್ನು ತೋರಿಸುತ್ತದೆ ಇಂತಹ ವ್ಯಕ್ತಿಯ ಮುಂದೆ ಇರುವುದು ಮುಜುಗರವನ್ನು ಉಂಟು ಮಾಡಬಹುದು ಹಾಗೆಯೇ ವೇಗವಾಗಿ ಹಸ್ತವನ್ನು ಉಜ್ಜುವ ಅಭ್ಯಾಸವು ಉತ್ಸಾಹವನ್ನು ಸಂತೋಷವನ್ನು ಸೂಚಿಸುತ್ತದೆ ಉದಾಹರಣೆಗೆ ಸ್ನೇಹಿತನೊಬ್ಬ ಒಳ್ಳೆಯ ರೀತಿಯಲ್ಲಿ ಶಿರವನ್ನು ಓರೇ ಮಾಡಿದ್ದರೆ ಅವರು ಹಸ್ತವನ್ನು ಉಜ್ಜಬಹುದು ಎಂದು ಊಹಿಸಬಹುದು ಮಾರಾಟಗಾರರು ಈ ರೀತಿ ವೇಗವಾಗಿ ಹಸ್ತವನ್ನು ಉಜ್ಜಿದರೆ ತಮ್ಮ ವ್ಯಾಪಾರ ಕುದುರಿತು ಎಂದು ಭಾವಿಸಬಹುದು ಓಪನ್ ಪಾಲ್ಮ್ಸ್ ತೋರುತ್ತಿದ್ದಾರೆ ಅದರ ಅರ್ಥ ಕೇಳುಗರೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಎಂಬುದು ಸಂವಹನ ಸಂದರ್ಭದಲ್ಲಿ ಒಂದು ಹಸ್ತ ಮುಕ್ತತೆಯಿಂದ ಕೂಡಿದ್ದು ಇನ್ನೊಂದು ಹಸ್ತವು ಮುಕ್ತತೆಯಿಂದ ಮೇಲಕ್ಕೆ ಹೋಗುತ್ತಿದ್ದಾರೆ ಇಂತಹ ಸಂದರ್ಭವನ್ನು ಸತ್ಯ ಮತ್ತು ಪ್ರಾಮಾಣಿಕತೆಯ ಸಂಕೇತ ಎಂದು ಸಾಮಾನ್ಯವಾಗಿ ಅರ್ಥೈಸಲಾಗುವುದು ಅಭ್ಯಾಸವನ್ನು ಬೇಕೆಂದಲೇ ಕಲಿತು ಅಗತ್ಯವಿಲ್ಲದಿದ್ದರೂ ಹಲವು ಸಂದರ್ಭಗಳಲ್ಲಿ ಸುಳ್ಳು ಹೇಳುತ್ತಾ ಇದನ್ನು ಬಳಸಿದರೆ ಅನೇಕರು ಸುಳ್ಳನ್ನು ಸತ್ಯವೆಂದು ನಂಬುತ್ತಾರೆ ಅಧಿಕೃತ ಸಂದರ್ಭಗಳಲ್ಲಿ ಪಾಮ್ ಡೌನ್ ಅಂಡ್ ಚೋಪ್ಪಿಂಗ್ ಚಲನವಲನ ಪ್ರಕ್ರಿಯೆಯು ತುಂಬಾ ಸಾಮಾನ್ಯವಾದ ಅಭ್ಯಾಸವಾಗಿದೆ ಹಸ್ತವನ್ನು ಕೆಳಗೆ ಮಾಡಿದರೆ ಮತ್ತೊಬ್ಬರ ಮೇಲೆ ಸವಾರಿ ಮಾಡುತ್ತವೆ ಎಂಬ ಅರ್ಥ ಹಸ್ತಲಾಗವ ಸಂದರ್ಭದಲ್ಲಿ ಹಸ್ತವನ್ನು ಕೆಳಗೆ ಮಾಡಿದ್ದರೆ ಅದರ ಅರ್ಥ ಇನ್ನೊಬ್ಬರಿಗಿಂತ ನಾವು ಮೇಲು ಎಂಬುದಾಗಿದೆ ಸಂವಹನ ಪ್ರಕ್ರಿಯೆಯಲ್ಲಿ ಹಸ್ತವನ್ನು ಕೆಳಗೆ ಮಾಡುವುದು ಆತ್ಮವಿಶ್ವಾಸದ ಸಂಕೇತವಾಗಿಯೂ ಹಾಗೂ ಹಸ್ತವು ಓರೆಯಾದರೆ ಬಿಗಿಯಾದ ಸನ್ನಿವೇಶವನ್ನು ಸೂಚಿಸುತ್ತದೆ ಬೆರಳುಗಳು ನೇರವಾಗಿ ಹಸ್ತ ಕೆಳಗೆ ಇದ್ದರೆ ಅದು ಪ್ರಭುತ್ವದ ಹಾಗೂ ಧಿಕ್ಕರಿಸುವ ಸಂಕೇತ ಈ ರೀತಿಯ ಸನ್ನೆ ಒಬ್ಬ ವ್ಯಕ್ತಿಯು ಮಾತುಕತೆಯ ಪ್ರಕ್ರಿಯೆಯಲ್ಲಿ ಯಾವುದೇ ನಿಯಮಕ್ಕೆ ಒಳಪಡಲು ಇಷ್ಟಪಡುವುದಿಲ್ಲ ಎಂಬುದನ್ನು ತಿಳಿಸುತ್ತದೆ ನಾವು ಪಾಮ್ ಡೌನ್ ಸನ್ನೆಯೊಂದಿಗೆ ಚೋಪ್ಪಿಂಗ್ ಕ್ರಿಯೆಯನ್ನು ಜೊತೆಗೂಡಿಸಿದರೆ ಖಚಿತವಾದ ಅಸಮ್ಮತಿಯನ್ನು ಪ್ರಭುತ್ವದ ರೀತಿಯಲ್ಲಿ ಸ್ಪುರಿಸುವ ಅರ್ಥ ಉತ್ಪತ್ತಿಯಾಗುತ್ತದೆ ಹಾಗೆ ಚೋಪ್ಪಿಂಗ್ ಕ್ರಿಯೆ ಅನ್ನು ಸರಿಯಾದ ಸಕಾರಾತ್ಮಕ ಸನ್ನೆಗಳೊಂದಿಗೆ ಬಳಸದಿದ್ದರೆ ಈ ಅಭ್ಯಾಸವು ಆಕ್ರಮಣಶಾಲಿ ಆಗಿ ಕಾಣುತ್ತದೆ ನಮ್ಮ ಬಳಿ ಕೆಲವು ಪ್ರಸಿದ್ಧ ವ್ಯಕ್ತಿಗಳ ಹಸ್ತ ಹಾಗೂ ಚಲನವಲನಗಳ ವಿಶ್ಲೇಷಣೆ ಇದೆ ಮೊದಲಿಗೆ ಕ್ರೈಸ್ ಎವಾನ್ಸ್ ಅವರು ತಮ್ಮ ಹಸ್ತವನ್ನು ಹೇಗೆ ಬಳಸುತ್ತಾರೆ ಎಂಬುದನ್ನು ಗಮನಿಸೋಣ ನಿಮ್ಮ ಕುಟುಂಬ ವಾಸವಾಗಿರುವ ಮನೆಗೆ ನೀವು ಹೋಗುತ್ತಿದ್ದೀರಾ ನಾನು ಬೆಳೆಯುತ್ತಿದ್ದ ಮನೆಯಲ್ಲಿ ಹೆಚ್ಚು ಸಮಯವನ್ನು ಕಳೆದಿದ್ದೇನೆ ಮೊದಲು ನಾವು ಏನನ್ನು ಗಮನಿಸಬೇಕು ಅಂದರೆ ಪ್ರೇಕ್ಷಕರಿಗೆ ಅವರ ಹಸ್ತ ತೆರೆದಿದೆ ಅವರು ಅಭ್ಯಾಸವನ್ನು ಮುಂದುವರಿಸುತ್ತಾರೆ ನೀವು ಹೆಚ್ಚಾಗಿ ಹಸ್ತವನ್ನು ತೆರೆದು ಹಾಗೂ ಮುಚ್ಚುವುದು ಮಾಡಿದರೆ ಪ್ರೇಕ್ಷಕರಿಗೆ ನೀವು ಪ್ರಭುತ್ವದ ರೀತಿಯಲ್ಲಿ ಆದೇಶವನ್ನು ನೀಡುತ್ತಿದ್ದೀರಿ ಎಂದು ಅನಿಸುವುದು ಹಸ್ತವನ್ನು ವಿಸ್ತರಿಸುತ್ತಾ ವೀಕ್ಷಕರ ಕಡೆಗೆ ಚಾಚಿದರೆ ನೀವು ಅವರನ್ನು ಮನವಿಯ ಮೂಲಕ ಕಾರ್ಯವನ್ನು ನೆರವೇರಿಸಲು ಬರಮಾಡಿಕೊಳ್ಳುತ್ತಿದ್ದರು ಎಂಬ ಅರ್ಥ ಬರುತ್ತದೆ ವಿಕಸನೀಯ ದೃಷ್ಟಿಕೋನದ ಪ್ರಕಾರ ನೋಡುವುದಾದರೆ ಎಲ್ಲಾ ಸಂಸ್ಕೃತಿಯಲ್ಲೂ ಇರುವ ಸತ್ಯ ಏನೆಂದರೆ ನಿಮ್ಮ ಎರಡು ಹಸ್ತುಗಳನ್ನು ಆಗಾಗ ತೆರೆದು ಮಾತನಾಡುತ್ತಿದ್ದಾರೆ ಪ್ರೇಕ್ಷಕರು ನೀವು ಏನನ್ನು ಮುಚ್ಚಿಡುತ್ತಿಲ್ಲ ಯಾವುದೇ ಆಕ್ರಮಣಶೀಲತೆ ಇಲ್ಲದೆ ವಿಷಯವನ್ನು ಮಂಡಿಸುತ್ತಿದ್ದಾರೆ ಎಂಬ ಭಾವನೆ ಬರುವಂತೆ ಬಿಂಬಿಸುತ್ತದೆ ಅವರಿಂದ ಜೆಫ್ ಅವರು ತೊಡೆಯ ಮೇಲೆ ತಮ್ಮ ಕೈಯನ್ನು ಇಟ್ಟುಕೊಳ್ಳುತ್ತಾರೆ ಹಸ್ತವನ್ನು ಉಪಯೋಗಕ್ಕೆ ಬರುವಂತೆ ಏಕಾಗ್ರತೆಯಿಂದ ಮಾತನಾಡುವುದು ಎರಡನೆಯದು ಹಸ್ತವನ್ನು ಬೆರಳುಗಳನ್ನು ನಾಜೂಕಾಗಿ ಇಟ್ಟುಕೊಳ್ಳುವುದು ಹಾಗೂ ಮೂರನೆಯದು ನೀವು ಗಮನಿಸುತ್ತಿರುವಂತೆ ಜೋನಾ ಅವರು ಪದೇಪದೇ ತಮ್ಮನ್ನು ಟೈ ಅನ್ನು ಮುಟ್ಟುಕೊಳ್ಳುತ್ತಾರೆ ಅವರು ಚಲಿಸುತ್ತಿದ್ದಾರೆ ಹೌದು ಅವರೇ ನಾವು ಕೇವಲ ಹಸ್ತ ಸನ್ನೆಗಳ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದೇನೆ ಹಾಗೂ ನನ್ನ ಮಾತಿನ ಅರ್ಥ ಜನ ಅವರು ಒಳ್ಳೆಯ ಮಾತನ್ನು ಅಥವಾ ಜೋನಾ ಅವರು ಜನರನ್ನು ನಗಿಸುತ್ತಿಲ್ಲ ಎಂಬುದಲ್ಲ ನೀವು ಏಕಾಗ್ರತೆಯಿಂದ ನೋಡಿದರೆ ತಿಳಿಯುವುದೇನೆಂದರೆ ಅವರು ತಮ್ಮ ಹಸ್ತವನ್ನು ಹೆಚ್ಚು ತೋರಿಸುತ್ತಿಲ್ಲ ಈ ಸಂಗತಿಯನ್ನು ಕ್ರೈಸ್ ಎವಾನ್ಸ್ ಅವರು ಆವಾಗಾವಾಗ ಹಸ್ತವನ್ನು ಮುಕ್ತವಾಗಿ ತೋರಿಸುವುದರ ಹೋಲಿಕೆ ಮಾಡಿದರೆ ನಮಗೆ ತಿಳಿಯುವ ವಿಷಯವೇನೆಂದರೆ ಜೋನಾ ಅವರು ತಮ್ಮ ಮಣಿಕಟ್ಟನ್ನು ಅಲ್ಲಲ್ಲಿ ತಿರುಗಿಸುತ್ತಿದ್ದಾರೆ ಮೊದಲು ನಾವು ಪುಟದಲ್ಲಿ ಬರೆದಿದ್ದೇನೆ ಅಂದರೆ ಇಲ್ಲಿ ಪೊಲೀಸರಲ್ಲಿ ನಾಯಕರು ಯಾರು ಹಾಗೂ ಆ ಪದವಿಯನ್ನು ಅವರು ಒಪ್ಪಿಕೊಳ್ಳುತ್ತಾರೆ ಎಂಬುದು ನೀವು ಏನನ್ನು ಗಮನಿಸಬಹುದು ಅಂದರೆ ವಿಚಿತ್ರವಾದ ರೀತಿಯಲ್ಲಿ ಅವನ ಕೈಬೆರಳುಗಳು ತಿರುಗುತ್ತಿವೆ ಆದರೆ ಸ್ನಾಯುಗಳಿಗೆ ಸಂಬಂಧಪಟ್ಟಹಾಗೆ ಬೆರಳುಗಳಲ್ಲಿ ಏನು ಕಾಣುತ್ತಿಲ್ಲ ಹೌದು ಎಂದು ಹೇಳಿದಾಗ ತನ್ನ ಬಾಲ್ಯ ನೆನಪಾಗುತ್ತದೆ ಅವರ ಮಣಿಕಟ್ಟು ಹಿಂಬದಿಗೆ ಸರಿದಿದೆ ಇಂತಹ ಸಂದರ್ಭದಲ್ಲಿ ಹಸ್ತವನ್ನು ತೋರುವುದು ಬಹುಮುಖ್ಯ ಆದರೆ ಹಸ್ತವನ್ನು ತೋರದಿದ್ದರೆ ಸರಿಯಾದ ಅಭ್ಯಾಸ ಎಂದು ಅನಿಸುವುದಿಲ್ಲ ಇಲ್ಲಿ ಹೌದು ಎಂದು ಉತ್ತರಿಸುತ್ತಾರೆ ಇದು ತುಂಬಾ ಚೆನ್ನಾಗಿರುವ ವಿಷಯ ಪ್ರತಿ ಏನ್ ಡಬ್ಲ್ಯೂ ಎ ಕ್ಯೂಬ್ ಥ್ರೀ ಕಿಂಗ್ಸ್ ಫ್ರೈಡೆ ಸಂದರ್ಭದಲ್ಲಿ ನಾನು ಅವನನ್ನು ಗಮನಿಸಿರಲಿಲ್ಲ ಈ ಸಂದರ್ಭದಲ್ಲಿ ಹೆಚ್ಚು ಉತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ ಹಾಗೂ ಅವರ ಮಣಿಕಟ್ಟು ಸಂಬಂಧಿಸಿದಂತೆ ಸ್ವಲ್ಪ ಮಟ್ಟದ ಉದ್ವೇಗವಿದೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡು ಬರುವ ಸನ್ಹೆ ಎಂದರೆ ವ್ಯಕ್ತಿಗಳು ಕುಳಿತಾಗ ತಮ್ಮ ಹಸ್ತವನ್ನು ಹಾಗೂ ಮುಷ್ಟಿಯನ್ನು ಬೇರೆ ಬೇರೆ ವಿಧದಲ್ಲಿ ಹಿಡಿದುಕೊಂಡಿರುತ್ತಾರೆ ಬೆರಳುಗಳನ್ನು ಮರೆಸಿಕೊಂಡು ಹಸ್ತದ ಮೇಲೆ ಇಡಬಹುದು ಅಥವಾ ಮುಷ್ಟಿಯನ್ನು ಮಾಡಿ ತಮ್ಮ ಕೆನ್ನೆಗೆ ಒತ್ತು ನೀಡಬಹುದು ಕೆಲವೊಮ್ಮೆ ಆತ್ಮವಿಶ್ವಾಸದ ಸಂಕೇತ ಏಕೆಂದರೆ ಈ ಅಭ್ಯಾಸದೊಂದಿಗೆ ನಗು ವಿರುತ್ತದೆ ಆದರೆ ಈ ನಡವಳಿಕೆ ನಿರ್ಬಂಧವನ್ನು ತೋರಿಸುತ್ತದೆ ನಡುವಳಿಕೆಯ ಮುಕ್ತವಾಗಿರುವುದಿಲ್ಲ ಹಾಗೂ ಕೆಲವೊಮ್ಮೆ ಉದ್ವೇಗವನ್ನು ನಕಾರಾತ್ಮಕತೆಯನ್ನು ಸೂಚಿಸುತ್ತದೆ ರಾಣಿ ಎಲಿಜಬೆತ್ ಅವರ ಅತ್ಯಂತ ಪ್ರಿಯವಾದ ಸನ್ಹೆ ಇದಾಗಿತ್ತು ಅವರು ರಾಜಗಾಂಭೀರ್ಯದಲ್ಲಿ ಭೇಟಿ ಮಾಡುತ್ತಿದ್ದು ಅಥವಾ ಸಾಮಾನ್ಯ ಜನರ ಮುಂದೆ ಬಂದಾಗ ತಮ್ಮ ಕೈಗಳನ್ನು ತೊಡೆಯ ಮೇಲೆ ಇಟ್ಟುಕೊಳ್ಳುತ್ತಿದ್ದರು ನೆಗೋಷಿಯೇಷನ್ ಎಕ್ಸ್ಪರ್ಟ್ ಸಂಶೋಧಕರಾದ ನಿಕ್ಕಿರೆನ್ಬರ್ಗ್ ಅಂಡ್ ಕ್ಯಾಲೆರೊ ಅವರು ಏನನ್ನು ಪ್ರಸ್ತುತಪಡಿಸಿದ್ದಾರೆ ಅಂದರೆ ಈ ಅಭ್ಯಾಸ ಸಮಾಲೋಚನೆಯ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಕಾರಾತ್ಮಕತೆ ಯಿಂದಲೂ ಕೂಡಿರುತ್ತದೆ ಇದರ ಅರ್ಥ ವ್ಯಕ್ತಿಯ ಬಳಿ ನಕಾರಾತ್ಮಕ ಮಾಹಿತಿ ಇದ್ದು ಉದ್ವೇಗದ ನಡವಳಿಕೆಯನ್ನು ಮಾಡುತ್ತಿದ್ದಾನೆ ಎಂಬುದಾಗಿದೆ ಇದು ಎಂತಹ ಸಂದರ್ಭವನ್ನು ಸೂಚಿಸಬಹುದು ಅಂದರೆ ವ್ಯಕ್ತಿಯು ತಾನು ಇನ್ನೊಬ್ಬರ ಮನವೊಲಿಸಲು ಸಾಧ್ಯವಿಲ್ಲ ಎಂಬ ಭಾವ ಅಥವಾ ಸಮಾಲೋಚನೆಯಲ್ಲಿ ತಾನು ಸೋತಿದ್ದೇನೆ ಎಂಬ ಭಾವ ಮುಷ್ಟಿ ಹಿಡಿಯುವುದರಲ್ಲಿ ಮೂರು ವಿಧ ಹಾಗೂ ಇವುಗಳನ್ನು ಅಲೆನ್ ಪಿಎಸ್ ವಿವರಿಸಿದ್ದಾರೆ ನಾವು ಆಗಲೇ ಗಮನಿಸಿರುವ ಹಾಗೆ ಮುಖದ ಮುಂದೆ ಮುಷ್ಟಿ ಮಾಡುವುದು ಅಥವಾ ಮೇಜಿನ ಮೇಲೆ ಮುಚ್ಚಿಡುವುದು ಅಥವಾ ತೊಡೆಯ ಮೇಲೆ ಮುಚ್ಚಿಡುವುದು ಅಥವಾ ದೇಹದ ಮುಂದೆ ಮುಷ್ಟಿಯನ್ನು ಹಿಡಿದುಕೊಂಡಿರುವುದು ಇವುಗಳ ವಿಧ ಈ ವಿಧಗಳನ್ನು ಅನುಸರಿಸಬೇಕಾದರೆ ಸರಿಸುಮಾರು ಎರಡು ವಿಷಯಗಳ ಬಗ್ಗೆ ಜಾಗರೂಕರಾಗಿರಬೇಕು ಉದಾಹರಣೆಗೆ ಮುಷ್ಟಿಯನ್ನು ಎಷ್ಟು ಎತ್ತರದಲ್ಲಿ ಹಿಡಿದಿದ್ದೇವೆ ಎಂಬುದು ಅತಿ ಎತ್ತರದಲ್ಲಿ ಮುಷ್ಟಿಯನ್ನು ಹಿಡಿದಿದ್ದಾರೆ ಎಂದರೆ ಅದು ನಕಾರಾತ್ಮಕತೆಯ ಸಂಕೇತ ಹಾಗೆಯೇ ಸಂವಹನ ಪ್ರಕ್ರಿಯೆಯ ತಡೆಗೋಡೆ ಎಂದೆನಿಸಿಕೊಳ್ಳುತ್ತದೆ ನಮಗೆ ತಿಳಿದಿರಬೇಕಾದ ಇನ್ನೊಂದು ಮುಖ್ಯವಾದ ಅಂಶ ಎಂದರೆ ನಮ್ಮ ಕೈ ಬೆರಳುಗಳ ಮೂಲಕ ಉದ್ವೇಗವನ್ನು ವ್ಯಕ್ತಪಡಿಸುವ ರೀತಿ ಬೆರಳುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಅದರ ಅರ್ಥ ವ್ಯಕ್ತಿಯಲ್ಲಿ ಅದುಮಿಟ್ಟುಕೊಂಡ ಕೋಪ ಅಥವಾ ತೋರಿಸಲಾಗದ ಉದ್ವೇಗ ಇದೆ ಎಂಬುದು ಅಷ್ಟೇನು ಗಟ್ಟಿಯಾಗಿ ಬೆರಳುಗಳನ್ನು ಮುಷ್ಟಿ ಮಾಡದಿದ್ದರೆ ಅದರ ಅರ್ಥ ಇನ್ನೊಬ್ಬ ವ್ಯಕ್ತಿಯನ್ನು ತೀರಾ ಹತ್ತಿರಕ್ಕೆ ಸೇರಿಸಲು ಇಷ್ಟವಿಲ್ಲ ಎಂಬುದು ಇಬ್ಬರು ಸಾಮಾಜಿಕ ವ್ಯಕ್ತಿಗಳು ಸಹಾಯದಿಂದ ಈ ಅಂಶವನ್ನು ಅರ್ಥಮಾಡಿಕೊಳ್ಳಬಹುದು ರಷ್ಯಾ ಮತ್ತು ಇಂಗ್ಲೆಂಡ್ ದೇಶದ ಪ್ರಧಾನಮಂತ್ರಿಗಳಾದ ಡಿಮಿಟ್ರಿ ಮೆಡ್ವೆಡೆವ್ ಹಾಗೂ ವಿನ್ಸ್ಟನ್ ಚರ್ಚಿಲ್ ಅವರ ಚಿತ್ರವನ್ನು ಗಮನಿಸಿ ದೈಹಿಕ ಭಾಷೆಗೆ ಸಂಬಂಧಪಟ್ಟ ಹಾಗೆ ಮೆಡ್ವೆಡೆವ್ ಅವರು ಮೂರು ನಕಾರಾತ್ಮಕ ಅಂಶಗಳನ್ನು ಒಂದೇ ಚಿತ್ರದಲ್ಲಿ ಪ್ರದರ್ಶಿಸುತ್ತಿದ್ದಾರೆ ಅಧಿಕೃತ ಸನ್ನಿವೇಶಗಳಲ್ಲಿ ಇಂತಹ ನಡುವಳಿಕೆಗಳನ್ನು ಮಾಡುವುದು ತರವಲ್ಲ ಕೈಗಳನ್ನು ಮುಷ್ಟಿ ಮಾಡಿ ಎತ್ತರದಲ್ಲಿ ಹಿಡಿದಿದ್ದಾರೆ ಹಾಗೂ ಇದು ಅದುಮಿಟ್ಟು ಕೊಳ್ಳಲು ಆಗದೆ ಖಿನ್ನತೆಯನ್ನು ತೋರಿಸುತ್ತದೆ ಅವರ ಕೈ ಕೆಳಮುಖವಾಗಿ ದ್ದು ಕಣ್ಣುಗಳು ಕೂಡ ಕೆಳಗೆ ನೋಡುತ್ತಿದೆ ಈ ವಿಶ್ಲೇಷಣೆ ಖಿನ್ನತೆಗೆ ಸಂಬಂಧಿಸಿದೆ ಹಾಗೂ ಅವರು ಮುಷ್ಟಿ ಹಿಡಿದಿರುವ ರೀತಿಯಲ್ಲಿ ಇದನ್ನು ಗಮನಿಸಬಹುದು ಅವರ ಮುಖವು ಕೂಡ ಬೆರಳುಗಳಿಂದ ಮುಚ್ಚಲಾಗಿದೆ ಇದು ತಕ್ಕಮಟ್ಟಿಗೆ ಕುತಂತ್ರದ ಸಂಕೇತ ಅಥವಾ ತಮ್ಮ ಹಾಗೂ ಇತರರ ನಡುವೆ ಅಂತರ ಕಾಯ್ದುಕೊಳ್ಳುವ ಸಂಕೇತ ಇವರ ಚಿತ್ರವನ್ನು ನೋಡಿದ ಜನರಲ್ಲಿ ಅತ್ಯಂತ ಸಕಾರಾತ್ಮಕ ಭಾವನೆ ಉದ್ಭವ ಆಗುವುದಿಲ್ಲ ಈ ಚಿತ್ರದ ವಿರುದ್ಧವಾಗಿ ವಿನ್ಸ್ಟನ್ ಚರ್ಚಿಲ್ ಅವರ ಚಿತ್ರವನ್ನು ಹಾಗೂ ದೈಹಿಕ ಭಾಷೆಯನ್ನು ಗಮನಿಸಬಹುದು ಇವರು ಮುಕ್ತ ಹಸ್ತದಿಂದ ಮಾತನಾಡುತ್ತಿರುವುದು ಆತ್ಮವಿಶ್ವಾಸದ ಹಾಗೂ ಜನರೊಂದಿಗೆ ಬೆರೆಯುವ ಸಂಕೇತವಾಗಿದೆ ಸಾಮಾಜಿಕ ವ್ಯಕ್ತಿಗಳಲ್ಲಿ ದೈಹಿಕ ಭಾಷೆಯ ಮಹತ್ವ ಬಹು ಮುಖ್ಯವಾದ ಸಂಗತಿ ನಮ್ಮಂತಹ ಸಾಮಾನ್ಯ ವೃತ್ತಿಪರರಿಗೆ ದೇಹ ಭಾಷೆ ಕೂಟಗಳಲ್ಲಿ ಭಾಗವಹಿಸಬೇಕಾದರೆ ಹಾಗೂ ವಿದ್ಯಾರ್ಥಿಗಳಿಗೆ ಗುಂಪು ಚರ್ಚೆಯಲ್ಲಿ ಅಥವಾ ಕೆಲಸ ಪಡೆಯುವಲ್ಲಿ ಮುಖ್ಯಪಾತ್ರವನ್ನು ವಹಿಸುತ್ತದೆ ಮತ್ತೊಬ್ಬ ವ್ಯಕ್ತಿಯು ಉದ್ವೇಗದಲ್ಲಿ ಇರುವ ಅಂಶವನ್ನು ಸರಿಯಾಗಿ ಸಂವಹನ ಮಾಡದೆ ಇರುವ ಸಂದರ್ಭದಲ್ಲಿ ನಾವು ಮುಷ್ಟಿಯನ್ನು ಮಧ್ಯಭಾಗದಲ್ಲಿ ಮಾಡುತ್ತೇವೆ ಅರ್ಜೆಂಟೀನ ದೇಶದ ಅಧ್ಯಕ್ಷ ಕ್ರಿಸ್ಟಿನಾ ಕಿರ್ಚ್ನರ್ ಅವರ ಚಿತ್ರದಲ್ಲಿ ಮುಷ್ಟಿಯನ್ನು ಮಧ್ಯಭಾಗದಲ್ಲಿ ಹಿಡಿದಿದ್ದಾರೆ ಮತ್ತೊಬ್ಬರೊಂದಿಗೆ ಮಾತನಾಡುತ್ತಿದ್ದಾಗ ವಿಶೇಷವಾಗಿ ಸಂಧಾನ ಕಾರ್ಯದಲ್ಲಿ ಇದ್ದಾಗ ಈ ರೀತಿಯ ಅಭ್ಯಾಸದಿಂದ ದೂರ ಇರುವುದು ಒಳ್ಳೆಯದು ಕೈಗಳನ್ನು ಆರಾಮದಾಯಕವಾಗಿ ಆಡಿಸುತ್ತಿದ್ದರೆ ನಮ್ಮ ಮತ್ತು ಜನರ ನಡುವಿನ ಗೋಡೆಯನ್ನು ಮೀರಲು ಸಾಧ್ಯ ಕೈಗಳು ಯಾವುದೇ ನಿರ್ಬಂಧವನ್ನು ಹೊಂದಿಲ್ಲ ಎಂಬುದಾದರೆ ಮಾತ್ರ ಚಹಾ ವಿರಾಮದ ಸಂದರ್ಭದಲ್ಲಿ ಮಾತನಾಡಲು ಸಾಧ್ಯ ಇಂತಹ ಸಂದರ್ಭದಲ್ಲಿ ಮಾತ್ರ ಗೂಟದ ನಡುವೆ ಚಿತ್ರಗಳನ್ನು ಹಂಚಿಕೊಳ್ಳಲು ಅಥವಾ ವಿಷಯ ವಿನಿಮಯ ಮಾಡಿಕೊಳ್ಳಲು ಸಾಧ್ಯ ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದ ಚಿತ್ರಕ್ಕಿಂತ ಭಿನ್ನವಾದ ವಿನ್ಸ್ಟನ್ ಚರ್ಚಿಲ್ ಅವರ ಚಿತ್ರವನ್ನು ಈಗ ನೋಡೋಣ ತಮ್ಮ ಜೇಬಿನಲ್ಲಿ ಕೈಗಳನ್ನು ಇರಿಸಿರುತ್ತಾರೆ ಹಾಗೆಯೇ ಮಾತನ್ನು ಆಡುತ್ತಿರುತ್ತಾರೆ ಜನರೊಂದಿಗೆ ಎಲ್ಲಾ ಮಾತುಗಳನ್ನು ಹಂಚಿಕೊಳ್ಳಲು ಸಾಧ್ಯವಿಲ್ಲ ಎಂಬುದರ ಸಂಕೇತವಾಗಿದೆ ನಮ್ಮ ದೇಹದ ಮುಂದೆ ಕಾಣುವಂತೆ ಕೈಗಳನ್ನು ಕಟ್ಟಿ ಹಿಡಿಯುವುದು ಒಂದು ಮಾದರಿಯ ಅಭ್ಯಾಸ ಅನೇಕರು ನಿಂತಿರುವ ಸಂದರ್ಭದಲ್ಲಿ ಈ ಮಾದರಿಯ ಆಂಗಿಕ ಅಭ್ಯಾಸಕ್ಕೆ ಮೊರೆಹೋಗುತ್ತಾರೆ ಸಾಮಾನ್ಯವಾಗಿ ನಾಯಕತ್ವ ಗುಣ ಇರುವವರಲ್ಲಿ ಇದನ್ನು ಕಾಣಬಹುದು ಕೆಲವರಿಗೆ ಇದು ಆರಾಮದಾಯಕವಾದ ದೇಹ ಭಾಷೆ ಆದರೆ ಅಧಿಕೃತ ಸನ್ನಿವೇಶಗಳಲ್ಲಿ ಈ ಮಾದರಿಯ ದೇಹ ಭಾಷೆ ಗುಲಾಮತನದ ಸಂಕೇತ ಆತ್ಮವಿಶ್ವಾಸದಿಂದ ಕೂಡಿದೆ ವ್ಯಕ್ತಿಯು ಈ ರೀತಿಯಾಗಿ ನಿಲ್ಲುವುದಿಲ್ಲ ಅಥವಾ ಸಂದರ್ಭದಲ್ಲಿ ತನಗೆ ಹೇಳಲು ಮಾತುಗಳು ಇಲ್ಲ ಎಂಬುದನ್ನು ಸೂಚಿಸುತ್ತದೆ ಗುಂಪಿನಲ್ಲಿ ಇಬ್ಬರು ಈ ಮಾದರಿಯ ದೇಹಭಾಷೆಯನ್ನು ಹೊಂದಿದ್ದರೆ ಅಲ್ಲಿ ಅನೇಕರು ಹೀಗೆಯೇ ಇದ್ದಾರೆ ಎಂಬ ಅರ್ಥ ಬರುತ್ತದೆ ಆದರೆ ಆ ಗುಂಪಿನಲ್ಲಿ ಕೇವಲ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ನಡೆದರೆ ಅದರ ಅರ್ಥ ಅವರು ನಾಯಕರು ಇರಬಹುದು ಎಂಬುದು ದೇಹದ ಮುಂದೆ ಕಟ್ಟುವುದಕ್ಕಿಂತ ಇದರ ದೇಹ ಭಾಷೆಗಳಿಗೆ ನಾಯಕತ್ವ ಗುಣವಿರುವವರು ಸ್ವಯಂಚಾಲಿತವಾಗಿ ಮುಂದಾಗುತ್ತಾರೆ ಈ ದೇಹ ಭಾಷೆಯಲ್ಲಿ ನಮ್ಮ ಕೈಗಳು ದೇಹದ ಹಿಂಬದಿಯಲ್ಲಿ ಇರುತ್ತದೆ ಅಭ್ಯಾಸ ಮೇಲರಿಮೆಯ ಆತ್ಮವಿಶ್ವಾಸದ ಹಾಗೂ ಶಕ್ತಿಯ ಸಂಕೇತ ನಾಯಕರಲ್ಲಿ ರಾಜಮನೆತನಕ್ಕೆ ಸಂಬಂಧಿಸಿದವರು ಹಾಗೂ ಸಾಮಾಜಿಕ ವ್ಯಕ್ತಿಗಳಲ್ಲಿ ಅಭ್ಯಾಸ ಕಂಡುಬರುತ್ತದೆ ಅಧಿಕೃತ ಸನ್ನಿವೇಶಗಳಲ್ಲಿ ಅಧಿಕಾರ ಹೊಂದಿರುವವರು ಈ ಮಾದರಿಯ ದೇಹಭಾಷೆಯನ್ನು ಹೊಂದಿರುತ್ತಾರೆ ಉದಾಹರಣೆಗೆ ಪ್ರಾಂಶುಪಾಲರು ಶಾಲೆಯ ಆವರಣದಲ್ಲಿ ನಡೆದಾಡುತ್ತಿದ್ದಾರೆ ಅಥವಾ ಸೈನ್ಯದ ಉನ್ನತ ಅಧಿಕಾರಿಗಳು ಪೊಲೀಸರು ಪರೇಡ್ ಮಾಡುತ್ತಿರುವುದನ್ನು ಗಮನಿಸುವುದು ಅಲೆನ್ ಪೀಸ್ ಅವರ ಪ್ರಕಾರ ಎಡಿನ್ ಬರಾದ ಡ್ಯೂಕ್ ಹಾಗೂ ಇಂಗ್ಲೆಂಡ್ ದೇಶದ ಕೆಲವು ರಾಜತಾಂತ್ರಿಕ ವರ್ಗದವರಿಗೆ ಕತ್ತು ಎತ್ತಿ ಕೆನ್ನೆಯನ್ನು ಉಬ್ಬಿಸಿ ಹಾಗೂ ಕೈಯನ್ನು ಹಿಂದಕ್ಕೆ ಕಟ್ಟಿ ನಡೆಯುವುದು ಅಭ್ಯಾಸ ಎಂದು ಹೇಳಿದ್ದಾರೆ ಈ ಚಿತ್ರದಲ್ಲಿ ನಮಗೆ ಕಾಣಿಸುವುದು ಏನೆಂದರೆ ಕೈಗಳನ್ನು ಹಿಂದಕ್ಕೆ ಕಟ್ಟಿರುವುದು ನಿಜ ಆದರೆ ಎರಡು ಹಸ್ತಗಳನ್ನು ಒಟ್ಟಿಗೆ ಇಟ್ಟುಕೊಳ್ಳುವ ಬದಲು ಒಂದು ಹಸ್ತದಿಂದ ಇನ್ನೊಂದು ಕೈಯನ್ನು ಹಿಡಿಯಲಾಗಿದೆ ಈ ಅಭ್ಯಾಸ ಮುಕ್ತತೆ ಇಲ್ಲದಿರುವಿಕೆ ಹಾಗೂ ಸಂದರ್ಭಕ್ಕೆ ಸಂಬಂಧಿಸಿದ ಹಾಗೆ ಕೆಲವು ಇತಿಮಿತಿಗಳನ್ನು ಸೂಚಿಸುತ್ತದೆ ಈ ದೇಹ ಭಾಷೆಯಲ್ಲಿ ಸಂವಹನಕ್ಕೆ ತಡೆಗೋಡೆ ಇದ್ದರೂ ಕೂಡ ಆ ವ್ಯಕ್ತಿಯಲ್ಲಿ ಒಂದು ಮಾದರಿಯ ಮೇಲರಿಮೆ ಅಥವಾ ಪ್ರಭುತ್ವದ ಬಗ್ಗೆ ಅತಿಯಾದ ಆತ್ಮವಿಶ್ವಾಸ ಇದೆ ಎಂದು ಅನಿಸುತ್ತದೆ ಈ ಮಾದರಿಯಲ್ಲಿ ಆ ವ್ಯಕ್ತಿಯು ತನ್ನ ಸೂಕ್ಷ್ಮ ಅಂಗಗಳನ್ನು ಪ್ರದರ್ಶಿಸುತ್ತಾ ಯಾವುದೇ ಭಯವಿಲ್ಲ ಹಾಗೂ ಇತರರ ಮುಂದೆ ಮೇಲರಿಮೆ ತುಂಬಿದ ನಡವಳಿಕೆಯನ್ನು ಸೂಚಿಸುತ್ತಿದ್ದಾನೆ ಹಿಂದಿನ ಸ್ಲೈಡ್ ನಲ್ಲಿ ನಾವು ಹಸ್ತವೂ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರುವುದರ ಬಗ್ಗೆ ನೋಡಿದವು ನಾವು ಕೈಗಳನ್ನು ಹಿಂಬದಿ ಸರಿಸಿದಾಗ ಹಸ್ತವೂ ಮಣಿಕಟ್ಟನ್ನು ಅಥವಾ ಮೊಣಕೈಯನ್ನು ಬಲವಾಗಿ ಹಿಡಿದುಕೊಂಡಿರುಬಹುದು ಸನ್ನೆಗೆ ಹಲವಾರು ಅರ್ಥಗಳಿದ್ದರೂ ಇವುಗಳಿಗೆ ಇರುವ ಸಮಾನಾರ್ಥವೆಂದರೆ ವ್ಯಕ್ತಿಯೊಬ್ಬನು ಬೇರೆ ಯಾರದೋ ನಿಯಂತ್ರಣದಲ್ಲಿ ಇದ್ದಾನೆ ಎಂಬುದು ಕೈಗಳು ಹಿಂಬದಿಯಲ್ಲಿ ಇದ್ದು ಹಸ್ತವೂ ಮೆದುವಾಗಿ ಒಂದನ್ನೊಂದು ಆದರೆ ಅದರ ಅರ್ಥ ನಿಯಂತ್ರಣವಿಲ್ಲದೆ ಆರಾಮದಾಯಕವಾಗಿದೆ ಎಂಬುದಾಗಿದೆ ಆದರೆ ಹಸ್ತವೂ ಮಣಿಕಟ್ಟನ್ನು ಹಿಡಿಯುವುದು ಸ್ವತಹ ನಿರ್ಬಂಧ ಹಾಕಿಕೊಳ್ಳುವ ಸಂಕೇತ ಮೊದಲ ಚಿತ್ರದಲ್ಲಿಹಸ್ತವೂ ಇನ್ನೊಂದು ಕೈಯನ್ನು ಬಲವಾಗಿ ಹಿಡಿದಿದೆ ಇದು ಹೇಗೆ ಕಾಣುತ್ತದೆ ಅಂದರೆ ಬಲವಾಗಿ ಬೀಸುವುದರಿಂದ ಕೈಯನ್ನು ಹಿಡಿದಿಡಲು ಮಾಡುವ ಪ್ರಯತ್ನದಲ್ಲಿದೆ ಈ ಹಿಡಿತವೂ ಎಷ್ಟು ಬಲವಾಗಿ ಇರುವುದು ಆ ವ್ಯಕ್ತಿಯು ಅಷ್ಟೇ ಕೋಪ ಹಾಗೂ ಖಿನ್ನತೆಯಲ್ಲಿ ಇರಬಹುದು ಎಂದು ಭಾವಿಸಬಹುದು ಇಂತಹ ವ್ಯಕ್ತಿಗಳು ಅಂತಹ ಸಂದರ್ಭಗಳಿಂದ ಹೊರಬರಲು ಕಾಯುತ್ತಿರುತ್ತಾರೆ ಭಾಷಣಕಾರರಾಗಿ ಅಥವಾ ಸಹಭಾಗಿಯಾಗಿ ಈ ಮಾದರಿಯ ದೇಹಭಾಷೆಯನ್ನು ತೋರಿಸುತ್ತಿದ್ದಾರೆ ಇಂತಹ ಅಭ್ಯಾಸವನ್ನು ಸಾಧ್ಯವಾದಷ್ಟು ಬೇಗ ಬದಲಾಯಿಸಿ ಆರಾಮದಾಯಕವಾಗಿ ನಮ್ಮ ಹಸ್ತವನ್ನು ಇಟ್ಟುಕೊಂಡರೆ ನಾವು ಸಂದರ್ಭವನ್ನು ನಮ್ಮ ಪರಿಮಿತಿಗೆ ತೆಗೆದುಕೊಂಡಿದ್ದೇವೆ ಎಂಬಂತಹ ಅರ್ಥ ಬರುತ್ತದೆ ಸಾಮಾನ್ಯವಾಗಿ ಎಲ್ಲರೂ ಬಳಸುವ ಹಸ್ತದ ಚಿನ್ಹೆ ಅಂದರೆ ಕೈಗಳನ್ನು ಕಟ್ಟುವುದು ಅಭ್ಯಾಸ ಗಾಂಭೀರ್ಯ ಹಾಗೂ ನಿಯಂತ್ರಣವನ್ನು ಸೂಚಿಸುತ್ತದೆ ಹಾಗೆಯೇ ಅನೇಕ ಅಧ್ಯಯನಗಳು ಈ ನಡತೆ ಆತ್ಮವಿಶ್ವಾಸ ಸಂಕೇತವಾಗಿದೆ ಎಂಬುದನ್ನು ಹೇಳಿದೆ ಹಾಗೆಯೇ ಈ ಚಿನ್ಹೆ ನಕಾರಾತ್ಮಕ ನಡತೆ ಉಳ್ಳವರ ವಿರುದ್ಧ ನಮ್ಮ ಖಿನ್ನತೆ ಹಾಗೂ ದ್ವೇಷವನ್ನು ಕೂಡ ಬಿಂಬಿಸುತ್ತದೆ ವ್ಯಕ್ತಿಯೊಬ್ಬ ನಕಾರಾತ್ಮಕ ನಡತೆಯನ್ನು ತೋರಿಸುತ್ತಾ ಅದನ್ನು ಬಿಡಲು ಒಬ್ಬನೇ ಇದ್ದಾಗ ಈ ಚಿನ್ಹೆ ಅನ್ನು ಬಳಸುತ್ತೇವೆ ನಾವು ಅವಾಗವಾಗ ಕೆಲವು ಉಪಾಯಗಳನ್ನು ತಂತ್ರಗಳನ್ನು ಬಳಸಿ ಹಿಡಿತವನ್ನು ಸಡಿಲಗೊಳಿಸಿದರೆ ಉತ್ತಮವಾದ ಸಂಭಾಷಣೆ ಸಾಧ್ಯ ಸ್ಟೀಪಲಿಂಗ್ ನಾವು ಸಾಮಾನ್ಯವಾಗಿ ಬಳಸುವ ಮತ್ತೊಂದು ಕೈ ಚಿನ್ಹೆ ಸ್ಟೀಪಲಿಂಗ್ ಮುಷ್ಟಿ ಮಾಡುವುದಕ್ಕಿಂತ ಭಿನ್ನವಾದ ಅಭ್ಯಾಸ ಸಾಮಾನ್ಯವಾಗಿ ಈ ಅಭ್ಯಾಸವನ್ನು ಅಧಿಕಾರಿಗಳು ಹಾಗೂ ಕೆಳವರ್ಗದ ಅಧಿಕಾರಿಗಳ ನಡುವೆ ಕಂಡುಬರುತ್ತದೆ ಸ್ಟೀಪಲಿಂಗ್ ಕ್ಲಸ್ಟರಿಂಗ್ ಅಭ್ಯಾಸಕ್ಕಿಂತ ವಿಭಿನ್ನವಾದದ್ದು ಸಾಮಾನ್ಯವಾಗಿ ದೊಡ್ಡ ಹುದ್ದೆಯಲ್ಲಿ ಇರುವ ಹಾಗೂ ಆತ್ಮವಿಶ್ವಾಸವನ್ನು ತೋರಿಸುವ ವ್ಯಕ್ತಿಗಳು ಈ ಮಾದರಿಯ ಬೇರೆ ಬೇರೆ ರೀತಿಯಲ್ಲಿ ಬಳಸುತ್ತಾರೆ ನಾವು ಕೆಲ ಬದಲಾವಣೆಗಳನ್ನು ಗಮನಿಸಬಹುದು ಸ್ಟೀಪಲ್ ಮೇಲ್ಮುಖವಾಗಿ ಅಥವಾ ಕೆಳಮುಖವಾಗಿ ಇರಬಹುದು ಆದರೆ ಸ್ಟೀಪಲಿಂಗ್ ಒಂದು ಗುಣವೆಂದರೆ ಹಿಡಿತದಲ್ಲಿ ಗಟ್ಟಿತನವನ್ನು ತೋರುವುದಿಲ್ಲ ಯಾವ ವ್ಯಕ್ತಿಗಳು ಜನರ ಏಕಾಗ್ರತೆಯನ್ನು ಪಡೆಯಲು ಅಥವಾ ಅವರ ಮೇಲೆ ಹಿಡಿತವನ್ನು ಸಾಧಿಸಲು ಬಯಸುತ್ತಾರೆ ಅಂತವರು ಇಂತಹ ಅಭ್ಯಾಸವನ್ನು ಬಿಡಬೇಕು ಕೆಲವೊಮ್ಮೆ ಈ ಅಭ್ಯಾಸ ಸಕಾರಾತ್ಮಕ ಮೌಖಿಕ ಅಭಿವ್ಯಕ್ತಿ ಗಳೊಂದಿಗೆ ಪ್ರದರ್ಶಿತವಾಗದಿದ್ದರೆ ಇದು ಅಹಂಕಾರದ ಸಂಕೇತ ಈ ಚಿತ್ರದಲ್ಲಿ ಕಾಣುವಂತೆ ಸ್ತಿಫ್ಲಿಂಗ್ ಕೆಳಗೆ ಅಥವಾ ಮೇಲ್ಗಡೆ ಮಾಡಲು ಸಾಧ್ಯ ವಿಷಯವನ್ನು ಪ್ರಥಮವಾಗಿ ಚರ್ಚೆ ಮಾಡಿದ್ದು ಪ್ರಾಧ್ಯಾಪಕರಾದ ರೇ ಬಿರ್ಸ್ಡ್ವಿಸ್ಟೆಲ್ ಅವರು ಸಾಮಾನ್ಯವಾಗಿ ಯಾವ ವ್ಯಕ್ತಿಗಳು ತಮ್ಮ ಭಾಷಣದಲ್ಲಿ ಹೆಚ್ಚಾಗಿ ಬಳಸುವುದಿಲ್ಲ ಅಂತವರು ಈ ಮಾದರಿಯ ಅಭ್ಯಾಸವನ್ನು ಬಳಸುತ್ತಾರೆ ಹಾಗೆ ಬಳಸುವಲ್ಲಿ ಮೇಲ್ಮುಖವಾಗಿ ಉಪಯೋಗಿಸುತ್ತಾರೆ ಮೇಲ್ಮುಖವಾಗಿ ಸ್ಟೀಪನ್ ಮಾಡಿದರೆ ಅದು ತನ್ನ ಮೇಲೆ ತನಗಿರುವ ನಂಬಿಕೆಯ ಪ್ರತೀಕ ಈ ಅಭ್ಯಾಸ ಕ್ಲಸ್ಟರಿಂಗ್ ಜೊತೆಗೆ ಸೇರಿರುವುದಿಲ್ಲ ಇದನ್ನು ಅಲ್ಲಲ್ಲಿ ವಿವೇಚನ ಯುಕ್ತವಾಗಿ ಬಳಸಬೇಕು ಅತಿ ಹೆಚ್ಚು ಬಾರಿ ಅಭ್ಯಾಸವನ್ನು ಬಳಸಿದರೆ ನಮಗೆಲ್ಲಾ ತಿಳಿದಿದೆ ಎಂಬ ಅಹಂಕಾರವನ್ನು ಸೂಚಿಸುತ್ತದೆ ಮಾತನಾಡುವುದರ ಬದಲು ಕೇಳುತ್ತಿದ್ದರೆ ಕೆಳಮುಖದ ಸ್ಟೀಪಲ್ ಅನ್ನು ಹೆಚ್ಚಾಗಿ ಬಳಸುತ್ತೇವೆ ಸ್ಟೀಪಲ್ ಅನ್ನು ಹೆಚ್ಚಾಗಿ ಬಳಸಿದರೆ ಅದು ಮಾತನಾಡಲು ಅಥವಾ ಸಂವಾದ ಮಾಡಲು ಆಸಕ್ತಿ ಇದೆ ಎಂದು ತೋರಿಸುತ್ತದೆ ಹಾಗೆಯೇ ಕೈ ಬೆರಳುಗಳ ಮೂಲಕ ನಮಗೆ ಉದ್ವೇಗ ವಿದೆ ಎಂದು ತೋರಿಸಬಾರದು ಒಂದು ವೇಳೆ ತೋರಿದರೆ ಅದು ನಕಾರಾತ್ಮಕ ಭಾವನೆಯಾಗುತ್ತದೆ ಇಲ್ಲಿ ಈ ಅಭ್ಯಾಸದ ಬಗ್ಗೆ ಒಮ್ಮೆ ನೋಡೋಣ ವೃತ್ತಿಪರರ ದೈನಂದಿನ ಬದುಕನ್ನು ಅರ್ಥ ಮಾಡಿಕೊಳ್ಳಲು ನಡವಳಿಕೆ ಎಷ್ಟು ಮುಖ್ಯ ಎಂಬುದನ್ನು ತಿಳಿದುಕೊಳ್ಳಬೇಕು ಅಭ್ಯಾಸ ಅತ್ಯಂತ ಶಕ್ತಿಯುತವಾದದ್ದು ಹಾಗೂ ಬಲಶಾಲಿಯಾದ ವಿಷಯ ಯಾರು ಅತ್ಯಂತ ಆತ್ಮವಿಶ್ವಾಸದಿಂದ ಕೂಡಿರುತ್ತಾರೆ ಅವರು ತಮ್ಮ ನಡುವಳಿಕೆಯಲ್ಲಿ ಸ್ಟೀಪಲ್ ಅನ್ನು ಬಳಸುತ್ತಾರೆ ಕುಟಿಲ ವ್ಯಕ್ತಿಗಳು ಹಾಗೂ ಮೋಸಗಾರರಲ್ಲಿ ಇದು ಕಂಡು ಬರುವುದಿಲ್ಲ ಈ ಅಭ್ಯಾಸ ಕುಟಿಲತೆ ಯನ್ನು ಹೊಂದಿರುವವರಲ್ಲಿ ಕಾಣಸಿಗಲು ಸಾಧ್ಯವಿಲ್ಲ ಈ ವಿಡಿಯೋ ಚಿತ್ರದಲ್ಲಿ ಸಾಮಾನ್ಯವಾಗಿ ಕೈಗೆ ಸಂಬಂಧಿಸಿದ ಕೆಲವು ಕುತೂಹಲಕಾರಿಯಾದ ಚಲನವಲನಗಳು ಹಾಗೂ ಅವುಗಳ ಅರ್ಥವನ್ನು ಸಂಕ್ಷಿಪ್ತವಾಗಿ ನೀಡಲಾಗಿದೆ ಬಹುಶಃ ಇದು ಒಂದೇ ಸನ್ನೆ ಮಾತ್ರ ಸಂದರ್ಭವನ್ನು ಗಮನಿಸದೆ ಅಥವಾ ಇನ್ನಿತರ ಸನ್ನೆ ಗಳ ಜೊತೆಗೆ ಹೋಲಿಸದೇ ಅರ್ಥೈಸಬಹುದು ಈ ಸನ್ನೆಯ ಅರ್ಥ ವ್ಯಕ್ತಿಗೆ ತಾನು ಮಾತನಾಡುತ್ತಿರುವುದು ಸಂಪೂರ್ಣವಾಗಿ ತಿಳಿದಿದೆ ಎಂಬ ಬೌದ್ಧಿಕತೆ ಅವನ ಕೈಗಳು ಮೇಲಕ್ಕೆ ಹೋಗುತ್ತಿದ್ದಾರೆ ಅವನು ಅಭಿಪ್ರಾಯಗಳನ್ನು ಕೊಡುತ್ತಿದ್ದಾನೆ ಎಂಬ ಅರ್ಥ ಹಾಗೆಯೇ ಕೈಗಳನ್ನು ಕೆಳಕ್ಕೆ ಮಾಡುತ್ತಿದ್ದಾರೆ ಅವನು ವಿಷಯಗಳನ್ನು ಕೇಳಿಸಿಕೊಳ್ಳುತ್ತಿದ್ದರು ಎಂಬರ್ಥ ಬರುತ್ತದೆ ಆದರೆ ಇದು ನಕಾರಾತ್ಮಕತೆಯ ಸಂಕೇತ ಹಾಗೂ ಕಡಿಮೆ ಮಾಡಿಕೊಂಡರೆ ಒಳ್ಳೆಯದು ಪ್ರೇಕ್ಷಕರಿಗಿಂತ ತನಗೆ ಹೆಚ್ಚು ಗೊತ್ತಿದೆ ಎಂಬ ಅಹಂಕಾರದ ಸೂಚನೆ ಇದಾಗಿದೆ ಒಮ್ಮೊಮ್ಮೆ ಇದು ಒಳ್ಳೆಯ ಸನ್ನೆಯಾಗಿ ಬಿಂಬಿಸಲ್ಪಡುತ್ತದೆ ಏಕೆಂದರೆ ಇದು ವ್ಯಕ್ತಿಯನ್ನು ಆತ್ಮವಿಶ್ವಾಸ ಯಾಗಿಯೂ ಹಾಗೂ ಮೇಲರಿಮೆಯಿಂದ ಕೂಡಿದಂತೆ ಬಿಂಬಿಸುತ್ತದೆ ಮೇಲ್ಕಂಡ ಸನ್ನೆಗೆ ಸಂಬಂಧಿಸಿದಂತೆ ಅದೇ ರೀತಿಯಾದ ಇನ್ನೊಂದು ಸನ್ನೆ ಯನ್ನು ತೋರಿಸುತ್ತೇನೆ ಆದರೆ ಇದಕ್ಕೆ ವ್ಯತಿರಿಕ್ತವಾದ ಅರ್ಥ ಇದೆ ಇದಕ್ಕಿಂತ ಸರಿಯಾದ ಚಿತ್ರ ಸಿಗಲಿಲ್ಲ ಇಲ್ಲಿ ಹುಡುಗನೊಬ್ಬ ಗಟ್ಟಿಯಾಗಿ ತನ್ನ ಮಣಿಕಟ್ಟನ್ನು ಹಿಡಿದಿದ್ದಾನೆ ಒಬ್ಬ ವ್ಯಕ್ತಿಯು ದುಃಖದಲ್ಲಿದ್ದಾಗ ಮಾತ್ರ ಈ ರೀತಿಯಾಗಿ ತಿಳಿದುಕೊಳ್ಳಲು ಸಾಧ್ಯ ಒಬ್ಬ ವ್ಯಕ್ತಿ ಹಸ್ತವನ್ನು ಮಡಚಿ ಕೆನ್ನೆ ಬಳಿ ಇಟ್ಟುಕೊಂಡಿದ್ದರೆ ಅದರ ಅರ್ಥ ಅವನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದಾನೆ ಎಂಬುದು ಇಲ್ಲಿ ತೋರಿಸುತ್ತಿರುವ ಸನ್ನೆ ಆಗಲೇ ತೋರಿಸಿ ಇರುವುದರ ರೀತಿಯಲ್ಲಿಯೇ ಇದೆ ಎಲ್ಲಿ ಕೈ ಬಾಯಿಗೆ ಹತ್ತಿರವಾಗಿ ಹೆಬ್ಬೆರಳು ಕೆನ್ನೆಗೆ ಬೆಂಬಲವಾಗಿ ನಿಂತಿದೆ ಇದರ ಅರ್ಥ ವ್ಯಕ್ತಿಯ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆ ಇದೆ ಎಂಬುದಾಗಿದೆ ಈ ಅಂಶವನ್ನು ವಿವರಿಸುತ್ತ ನನ್ನ ಮಾತನ್ನು ಮುಗಿಸುತ್ತೇನೆ ಹಾಗೂ ಮುಂದಿನ ಘಟಕದಲ್ಲಿ ಹೆಬ್ಬೆರಳು ಮತ್ತು ಕೈ ಬೆರಳುಗಳ ಚಲನವಲನಗಳನ್ನು ಗಮನಿಸೋಣ